ಈ ವಾರ 2 ಮಾಡ್ಯೂಲ್ನ ಕೊನೆಯ ಉಪನ್ಯಾಸಕ್ಕೆ ಸ್ವಾಗತ ನಾವು ಹಿಂದಿನ ಉಪನ್ಯಾಸಗಳನ್ನು ಪರಿಷ್ಕರಿಸುತ್ತೇವೆ ಮೆದುಳು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬ ಮೂಲ ಕಲ್ಪನೆಯನ್ನು ನೀವು ಈಗ ಅರ್ಥಮಾಡಿಕೊಂಡಿದ್ದೀರಿ ನಾವು ನೆಟ್ವರ್ಕ್ಗಳ ರಚನೆ ಮತ್ತು ಅದರ ನಡವಳಿಕೆಯನ್ನು ಚರ್ಚಿಸಿದ್ದೇವೆ ನಾವು ಮೈಕ್ರೋಸ್ಕೋಪಿಕ್ ಸಿನಾಪ್ಸ್ ಮತ್ತು ಅದರ ಸಿಗ್ನಲಿಂಗ್ ಬಗ್ಗೆ ಚರ್ಚಿಸಿದ್ದೇವೆ ಆದ್ದರಿಂದ ನಾವು ಮೆದುಳಿನ ಕಾರ್ಯಚಟುವಟಿಕೆಗಳ ಬಗ್ಗೆ ಹೆಚ್ಚಿನ ತಿಳುವಳಿಕೆಯೊಂದಿಗೆ ಉಪನ್ಯಾಸ ಸರಣಿಯನ್ನು ಕೊನೆಗೊಳಿಸುತ್ತೇವೆ ಮೆದುಳು ಮನಸ್ಸನ್ನು ಸೃಷ್ಟಿಸುವ ಯಾವುದೇ ಸಾಧ್ಯತೆ ಇದೆಯೇ ಮೆದುಳು ಆಂಟೆನಾದಂತೆ ಕಾರ್ಯನಿರ್ವಹಿಸುತ್ತದೆಯೇ ಹಿಂದೆ ಒಂದು ತಾತ್ವಿಕ ಚರ್ಚೆ ನಡೆದಿತ್ತು ಕಂಪ್ಯೂಟರ್ ವೇಗವಾಗಿದೆ ಆದರೆ ಮೆದುಳು ಕಂಪ್ಯೂಟರ್ಗಿಂತ ವೇಗವಾಗಿರುತ್ತದೆ ಕಂಪ್ಯೂಟರ್ ಚಿಪ್ಗಳಿಗಿಂತ ಸಂಪರ್ಕಗಳು ಸಾಂದ್ರವಾಗಿವೆ ಕಂಪ್ಯೂಟರ್ನಲ್ಲಿ ಬಳಸುವ ಡೇಟಾ ಬೈನರಿ ಆಗಿದೆ ಇದು ಪ್ರೋಗ್ರಾಮ್ ಮಾಡಲ್ಪಟ್ಟಂತೆ ನಿರ್ಣಾಯಕವಾಗಿದೆ ಏಕ ಮತ್ತು ಸಂಭವನೀಯ ಯಾದೃಚ್ ಕಾರ್ಯವಿಧಾನವು ಬಹಳಷ್ಟು ಸಂಭವಿಸುತ್ತದೆ ಕಂಪ್ಯೂಟರ್ನ ಯಂತ್ರಾಂಶವು ಸಾಫ್ಟ್ವೇರ್ನೊಂದಿಗೆ ಬೇರ್ಪಟ್ಟಂತೆ ತೋರುತ್ತದೆ ಮೆದುಳು ಸಾಕಾರಗೊಳಿಸುವ ರಚನೆಯಾಗಿದ್ದು ಅದು ಕಾರ್ಯವನ್ನು ನಿರ್ಧರಿಸುತ್ತದೆ ನಾವು ಐ ಎಂದು ಕರೆಯಲ್ಪಡುವ ಸುಧಾರಿತ ಕಲಿಕೆಯನ್ನು ಪಡೆದುಕೊಂಡಿದ್ದೇವೆ ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ಡೇಟಾವನ್ನು ಎತ್ತಿಕೊಂಡು ಕಲಿಕೆಗೆ ಸೂತ್ರೀಕರಿಸಲಾಗುತ್ತದೆ ಕಲಿಕೆಯ ಕಾರ್ಯಕ್ರಮವು ಸಮಯದೊಂದಿಗೆ ಮಸುಕಾಗುತ್ತದೆ ನರರೋಗಶಾಸ್ತ್ರವು ಸಂಕೀರ್ಣ ಭೌತಿಕ ಗಣಿತದ ಮಾದರಿಯನ್ನು ದಾಖಲಿಸುತ್ತದೆ ಇದು ಅಂತಃಪ್ರಜ್ಞೆಯನ್ನು ಹೆಚ್ಚಿಸುತ್ತದೆ ಇದು ಎರಡು ನ್ಯೂರಾನ್ಗಳ ನಡುವೆ ಕೆಲವು ರಾಸಾಯನಿಕ ಬದಲಾವಣೆಯ ಕಲ್ಪನೆಯನ್ನು ನೀಡಿತು ಮತ್ತು ಅದು ಎಸ್ಟಿಯರ್ಕೋಲ್ ಆವಿಷ್ಕಾರವಾಗಿತ್ತು ಮಾನವನ ಮೆದುಳು ಪ್ರಜ್ಞಾಪೂರ್ವಕವಾಗಿರಲು ಏನು ಮಾಡುತ್ತದೆ ಇದು ಬೆಕ್ಕು ಇಲಿಯಂತೆ ಕಾಣುತ್ತದೆ ಅವರು ಪ್ರಜ್ಞೆ ಹೊಂದಿದ್ದಾರೆಯೇ ಆನೆಗಳು ಮೂಕ್ ಕೋರ್ಸ್ಗೆ ಹಾಜರಾಗುತ್ತಿಲ್ಲ ಅವರು ಲಾಗಿನ್ ಆಗಲು ಮತ್ತು ಆನ್ಲೈನ್ ಪ್ರಮಾಣೀಕರಣವನ್ನು ಮಾಡಲು ಸಾಧ್ಯವಿಲ್ಲ ಡಾಲ್ಫಿನ್ಗಳು ಬಹಳ ಬುದ್ಧಿವಂತವಾಗಿವೆ ಆದರೆ ಈ ಸಂದರ್ಭದಲ್ಲಿ ತಿಮಿಂಗಿಲಗಳು ಮತ್ತು ಆನೆಗಳು ಬುದ್ಧಿವಂತವಾಗಿವೆ ಅದು ನಮ್ಮನ್ನು ಹೆಚ್ಚು ಬುದ್ಧಿವಂತರನ್ನಾಗಿ ಮಾಡುತ್ತದೆಯೇ ನಾವು ಸನ್ನಿವೇಶದಲ್ಲಿ ಬುದ್ಧಿವಂತರು ಮೆದುಳು ಮತ್ತು ದೇಹದ ಅನುಪಾತವನ್ನು ಎನ್ಸೆಫಲೈಸೇಶನ್ ಎಂದು ಕರೆಯಲಾಗುತ್ತದೆ ಇಂಟ್ರಾ ಕಾರ್ಟಿಕಲ್ ಕಾರ್ಟೆಕ್ಸ್ ನ್ಯೂರಾನ್ಗಳಲ್ಲಿದೆ ಯಾವುದೇ ನರಕೋಶವನ್ನು ಎರಡು ಅಥವಾ ಮೂರು ಬಿಟ್ ಸಿನಾಪ್ಗಳನ್ನು ಬಳಸಿಕೊಂಡು ಇತರ ನ್ಯೂರಾನ್ಗೆ ಸಂಪರ್ಕಿಸಬಹುದು ನೀವು ಎ ಯಿಂದ ಡಿ ಗೆ ಸಂಪರ್ಕಿಸಲು ಬಯಸಿದರೆ 1 ಅಥವಾ 2 ಸಂಪರ್ಕಗಳು ಇರುತ್ತವೆ ಆದ್ದರಿಂದ ಎಲ್ಲಾ ನ್ಯೂರಾನ್ಗಳು 2 ಅಥವಾ 3 ಸಿನಾಪ್ಗಳನ್ನು ಬಳಸಿಕೊಂಡು ಕಾರ್ಟೆಕ್ಸ್ನೊಳಗೆ ಪರಸ್ಪರ ಸಂಪರ್ಕಗೊಳ್ಳುತ್ತವೆ ಈ ಸಿದ್ಧಾಂತವು ಸಾಮಾಜಿಕ ನೆಟ್ವರ್ಕಿಂಗ್ ಸಿದ್ಧಾಂತಗಳಿಂದ ಬಂದಿದೆ ಇದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು 6 ಹಂತಗಳೊಂದಿಗೆ ಸಂಪರ್ಕ ಹೊಂದಿದ್ದಾನೆ ಇದು ನರ ಜಾಲಗಳನ್ನು ವ್ಯಾಖ್ಯಾನಿಸಲು ಪ್ರಯತ್ನಿಸುವ ಗ್ರಾಫ್ ಸಿದ್ಧಾಂತದ ಸ್ಫೂರ್ತಿ ನಾವು ಈ ಬಗ್ಗೆ ನಂತರ ಮಾತನಾಡುತ್ತೇವೆ ಇದು ರೇಖೀಯ ನೆಟ್ವರ್ಕ್ ಅಲ್ಲ ಸಾಗಣೆ ಸಮಯವು 300 ಮಿಲಿಸೆಕೆಂಡ್ ಪ್ರಜ್ಞೆಯ ಕ್ರಮದಲ್ಲಿದೆ ನಿಮ್ಮ ಪ್ರಚೋದನೆಯನ್ನು ನಿಮಗೆ ಪ್ರಸ್ತುತಪಡಿಸಿದರೆ ಮತ್ತು ನೀವು ಪ್ರಜ್ಞೆ ಪಡೆಯುವ ಹೊತ್ತಿಗೆ 200 ರಿಂದ 500 ಮಿಲಿಸೆಕೆಂಡುಗಳು ಹಾದುಹೋಗುತ್ತವೆ ಇದು ಮೆದುಳಿನ ಅದ್ಭುತ 200 ಮಿಲಿಸೆಕೆಂಡುಗಳಲ್ಲಿ ಏನು ನಡೆಯುತ್ತಿದೆ ಎಂಬುದು ಪ್ರಜ್ಞಾಹೀನವಾಗಿದೆ ಮನಸ್ಸು ಪ್ರಜ್ಞೆ ಅಥವಾ ಸುಪ್ತಾವಸ್ಥೆಯ ನರವಿಜ್ಞಾನವೇ ಎಂಬ ದೊಡ್ಡ ಚರ್ಚೆಯಾಗಿದೆ ಇದು ಸುಪ್ತಾವಸ್ಥೆಯ ಪರವಾಗಿ ಓರೆಯಾಗುತ್ತಿದೆ ಮುಂದಿನ ಉಪನ್ಯಾಸಗಳಲ್ಲಿ ನಾವು ಇದನ್ನು ಚರ್ಚಿಸುತ್ತೇವೆ ನಾನು ಚಿತ್ರವನ್ನು ಬಳಸಿಕೊಂಡು ಪರಿಕಲ್ಪನೆಗಳನ್ನು ವಿವರಿಸುತ್ತಿದ್ದೇನೆ ಮೆದುಳು ಸಮಾನಾಂತರ ವಿತರಣಾ ವ್ಯವಸ್ಥೆ ಮತ್ತು ಮಾಡ್ಯುಲರ್ ಆಗಿದ್ದರೂ ಮಾಪಕಗಳು ನೈಸರ್ಗಿಕವಾಗಿವೆ ಪ್ರಾದೇಶಿಕ ಮಾಪಕಗಳಲ್ಲಿ ಕ್ರಮಾನುಗತ ಸಂವಹನಗಳಿವೆ ಆದ್ದರಿಂದ ಇದು ಸಂಕೇತ ಮಾಡಿದರೆ ಕೆಲವು ನ್ಯೂರಾನ್ಗಳು ಇರಬಹುದು ಅದು ಬಾಹ್ಯ ಪ್ರಚೋದನೆಯಿಂದ ಸಂಕೇತಿಸುತ್ತದೆ ನಾವು ಮೆದುಳನ್ನು ಆಳವಾಗಿ ವಿಶ್ಲೇಷಿಸಲು ಪ್ರಯತ್ನಿಸುತ್ತಿರುವಾಗ ಇದು ದೃಷ್ಟಿಗೋಚರ ಸಂದರ್ಭದಿಂದ ಆಲೋಚನಾ ಮೆದುಳಿಗೆ ಒಂದು ಸಂಯೋಜಿತ ಚಿತ್ರವಾಗಿದೆ ಆದ್ದರಿಂದ ಗಾತ್ರವು ಹೆಚ್ಚಾಗುತ್ತದೆ ನ್ಯೂರಾನ್ಗಳಿಂದ ಕೋಶ ಜೋಡಣೆಗಳವರೆಗೆ ದೊಡ್ಡದಾದ ಮತ್ತು ಕಾರ್ಟೆಕ್ಸ್ನ ವಿವಿಧ ಭಾಗಗಳ ಕ್ರಮಾನುಗತವಿದೆ ಪ್ರತಿಕ್ರಿಯೆ ಲೂಪ್ಗಳು ಮತ್ತು ಪ್ರತಿಧ್ವನಿಸುವ ಸಂವಹನಗಳಿವೆ ವಿಶೇಷ ಕೌಶಲ್ಯವನ್ನು ಅರ್ಥಮಾಡಿಕೊಳ್ಳಲು ಇವು ಸರಳವಾದ ವಿಷಯಗಳು ಇದು ಸೂಕ್ಷ್ಮ ಕಾಲಮ್ಗಳ ಪ್ರಕಾರವಾಗಿದೆ ಈಗ ನಾವು ಥಾಲಮೊಕಾರ್ಟಿಕಲ್ ಬಗ್ಗೆ ಚರ್ಚಿಸುತ್ತೇವೆ ಥಾಲಮಸ್ ರಿಲೇ ಕೇಂದ್ರದೊಂದಿಗೆ ಆಳವಾದ ರಚನೆಯಾಗಿದೆ ಅಲ್ಲಿ ಎಲ್ಲವೂ ಪ್ರಚೋದನೆಯನ್ನು ಉಂಟುಮಾಡುತ್ತದೆ ಥಾಲಮಸ್ ಮತ್ತು ಕಾರ್ಟೆಕ್ಸ್ ಪ್ರಜ್ಞೆ ಮಲಗುವ ಮಾದರಿಯಂತಹ ಅನೇಕ ಕಾರ್ಯಗಳನ್ನು ನಿಯಂತ್ರಿಸುತ್ತದೆ ಮೂರನೇ ಸ್ಥಿತಿ ನಿದ್ರೆ ಇದನ್ನು ಥಾಲಮೊಕಾರ್ಟಿಕಲ್ ನಿರ್ವಹಿಸುತ್ತದೆ ಥಾಲಮಸ್ ಮತ್ತು ಕಾರ್ಟೆಕ್ಸ್ ನಡುವೆ ಚಟುವಟಿಕೆಗಳು ನಡೆಯುತ್ತವೆ ಥಾಲಾಮಿಕ್ ಒಳಹರಿವು ಕಾರ್ಟೆಕ್ಸ್ನ 4 ಪದರವನ್ನು ತಲುಪುತ್ತದೆ ಇದು ನಮ್ಮನ್ನು ಇತರ ಪ್ರಾಣಿಗಳಿಗಿಂತ ಭಿನ್ನಗೊಳಿಸುತ್ತದೆ ಅವು ಒಂದೇ ಗಾತ್ರದಲ್ಲಿರುತ್ತವೆ ಮತ್ತು ಬದುಕುಳಿಯಲು ಸಾಕಷ್ಟು ನ್ಯೂರಾನ್ಗಳು ಇರಬಹುದು ಥಾಲಮೊಕಾರ್ಟಿಕಲ್ ಸಂಪರ್ಕಗಳು ವಾಸ್ತವವಾಗಿ ಇಲಿಯಿಂದ ಮನುಷ್ಯರಿಗೆ ಹೆಚ್ಚಾಗುತ್ತದೆ ನಾವು ಏನು ಮಾಡುತ್ತೇವೆ ಅದರ ಬಗ್ಗೆ ನಾವು ಏನು ಯೋಚಿಸುತ್ತೇವೆ ನೀವು ನೋಡುವ ಚಿತ್ರವು ನಾವು ಚರ್ಚಿಸುತ್ತಿರುವ ನೆಟ್ವರ್ಕ್ನದ್ದಾಗಿದೆ ನೆಟ್ವರ್ಕ್ ಕಾರ್ಟೆಕ್ಸ್ನ ವಿವಿಧ ಪ್ರದೇಶಗಳನ್ನು ಸಂಪರ್ಕಿಸುತ್ತದೆ ಕ್ರಮಾನುಗತ ಡೈನಾಮಿಕ್ಸ್ ಅನ್ನು ಸಮಾಜದೊಂದಿಗೆ ಹೋಲಿಸಲಾಗುತ್ತದೆ ನೆರೆಹೊರೆಯ ನಗರಕ್ಕೆ ರಾಷ್ಟ್ರಕ್ಕೆ ಜಾಗತಿಕ ಮಟ್ಟಕ್ಕೆ ತಲುಪುವ ಹೋಲಿಕೆಗೆ ಪ್ರತ್ಯೇಕವಾಗಿ ಹೋಲಿಸಲಾಗುತ್ತದೆ ಈ ಸೌಲಭ್ಯವು ಇತರರಲ್ಲಿ ಪ್ರಾಣಿಗಳ ಜಾತಿಯಾಗಿದೆ ನಮ್ಮ ಗ್ರಹದ ಜೀವಿಗಳಿಗೆ ಹೋಲಿಸಿದರೆ ಇದು ಮುಂದುವರೆದಿದೆ ಇದು ಅಪರಿಚಿತ ಜಾತಿಗಳನ್ನು ಪ್ರಶ್ನಿಸುತ್ತದೆ ಇದನ್ನು ಮೆದುಳು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ನ್ಯೂರಾನ್ ಎಂದು ಕರೆಯಲಾಗುತ್ತದೆ ಕೆಲವು ನರಕೋಶಗಳು ಮಿನಿ ಕಾಲಮ್ ಅನ್ನು ರೂಪಿಸುತ್ತವೆ ಜಾಗತಿಕ ಜನಸಂಖ್ಯೆಯಲ್ಲಿ ವ್ಯಕ್ತಿಯ ಇತಿಹಾಸ ಕಳೆದುಹೋಗಿದೆ ಜಾಗತಿಕ ಜನಸಂಖ್ಯೆಗೆ ಹೋಲಿಸಿದರೆ ನಿಮ್ಮ ಇತಿಹಾಸವು ಯಾವುದೇ ಪ್ರಾಮುಖ್ಯತೆಯನ್ನು ಹೊಂದಿರುವುದಿಲ್ಲ ಆದ್ದರಿಂದ ಒಂದೇ ರಚನೆಗಳು ಒಟ್ಟಾಗಿ ದೊಡ್ಡ ಇತಿಹಾಸವನ್ನು ಮಾಡುತ್ತದೆ ಒಂದೇ ನರಕೋಶದ ಕೊಡುಗೆಯನ್ನು ಕಡಿಮೆ ಮಾಡಲಾಗಿದೆ ಇದು ನಿಯೋಕಾರ್ಟೆಕ್ಸ್ ನಡವಳಿಕೆಯನ್ನು ಸೃಷ್ಟಿಸುತ್ತದೆ ಇದು ಬಹು ಪ್ರಮಾಣದ ಡೈನಾಮಿಕ್ ಪ್ಲಾಸ್ಟಿಕ್ ವ್ಯವಸ್ಥೆ ಇದು ಜೀವರಸಾಯನಶಾಸ್ತ್ರದ ಬಾಹ್ಯ ಪ್ರಭಾವ ಮತ್ತು ವಿದ್ಯುತ್ ಚಟುವಟಿಕೆ ಜೊತೆಯಲ್ಲಿ ಬದಲಾಗುತ್ತಲೇ ಇರುತ್ತದೆ ಅದು ಹೇಗೆ ನಡೆಯುತ್ತಿದೆ ನಾವು ರಸಾಯನಶಾಸ್ತ್ರದ ಬಗ್ಗೆ ಮಾತನಾಡಿದ್ದೇವೆ ಆಂದೋಲನಗಳು ಯಾವುವು ಮೆದುಳಿನ ಆಂದೋಲನಗಳು ಬಹಳ ಮುಖ್ಯ ಮಾಹಿತಿಯು ಮೆದುಳಿನ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೇಗೆ ಸಾಗಿಸುತ್ತದೆ ಚಟುವಟಿಕೆಯ ಬದಲಾವಣೆಯು ವಿದ್ಯುತ್ ಗುಂಡಿನ ದಾಳಿಯನ್ನು ಹೇಗೆ ಬದಲಾಯಿಸುತ್ತದೆ ರಸಾಯನಶಾಸ್ತ್ರವು ಸ್ವಿಚ್ ಆಗಿದೆ ಆ ಸ್ವಿಚ್ ಸಿಗ್ನಲಿಂಗ್ ಅನ್ನು ನಿಯಂತ್ರಿಸುತ್ತದೆ ಮೆದುಳಿನ ಈ ಆಂದೋಲನಗಳು ಬಹಳ ಮುಖ್ಯ ಸೆಲ್ಯುಲಾರ್ ಗುಣಲಕ್ಷಣಗಳ ನಡುವಿನ ಪರಸ್ಪರ ಕ್ರಿಯೆಯಿಂದ ಅವು ಹೊರಹೊಮ್ಮುತ್ತವೆ ಇದು ನರಕೋಶಗಳು ಮತ್ತು ಸರ್ಕ್ಯೂಟ್ಗಳ ನಡುವಿನ ಗುಂಡಿನ ದಾಳಿ ಏಕ ನರಕೋಶವು ಇತರ ನರಕೋಶಗಳನ್ನು 3 ರಿಂದ 6 ರೊಂದಿಗೆ 11 ರ ಶಕ್ತಿಯೊಂದಿಗೆ ಸಂಪರ್ಕಿಸುತ್ತದೆ ಆದ್ದರಿಂದ ಪ್ರತ್ಯೇಕ ನ್ಯೂರಾನ್ಗಳು ವ್ಯಕ್ತಿಯ ಆಂದೋಲನಗೊಳ್ಳದ ನ್ಯೂರಾನ್ಗಳ ಸುತ್ತ ಆಂದೋಲನಗೊಳ್ಳುತ್ತವೆ ಇದು ಆಂದೋಲನವನ್ನು ಉತ್ಪಾದಿಸುವ ನಿರ್ದಿಷ್ಟ ನೆಟ್ವರ್ಕ್ಗೆ ಕೊಂಡಿಯಾಗಿರುತ್ತದೆ ಅಂತರ ಜಂಕ್ಷನ್ಗಳಿಂದ ಸಂಪರ್ಕಗೊಂಡಿರುವ ಕೆಲವು ಕೋಶಗಳಿವೆ ಗ್ಯಾಪ್ ಜಂಕ್ಷನ್ಗಳು Gap junctions ಎರಡು ನ್ಯೂರಾನ್ಗಳನ್ನು ಒಟ್ಟಿಗೆ ಜೋಡಿಸಿವೆ ವಸ್ತುಗಳನ್ನು ಸಂಪರ್ಕಿಸುವಲ್ಲಿ ಅಂತರವಿದೆ ಇವು ಬಹುಶಃ ಆಂದೋಲನಗೊಳ್ಳುವುದಿಲ್ಲ ಅದು ಅವುಗಳ ನಡುವೆ ಡಿಸಿ ಕರೆಂಟ್ ಹಾದುಹೋಗುತ್ತದೆ ಆಂದೋಲನ ಹೇಗೆ ಸಂಭವಿಸುತ್ತದೆ ಆಂದೋಲನವು ಈ ತರಂಗವಾಗಿದೆ ಕಾರಣಗಳು ಯಾವುವು 5 ಪದರದಲ್ಲಿರುವ ಪಿರಮಿಡಲ್ ಕೋಶಗಳು ಕಾರ್ಟೆಕ್ಸ್ನಲ್ಲಿರುವ ನ್ಯೂರಾನ್ಗಳಾಗಿವೆ ಅದು ಸಂಕೇತವನ್ನು ಹೊರಗೆ ಕಳುಹಿಸುತ್ತದೆ ಅಂದರೆ ಅದು ಉತ್ಸಾಹಭರಿತವಾಗಿದೆ ಅವರು ಪಡೆಯುವ ಯಾವುದೇ ಸಂಕೇತವನ್ನು ಅವರು ಯಾವಾಗಲೂ ಪ್ರಚೋದಿಸುತ್ತಾರೆ ಅದು ನಿರ್ಗಮಿಸಿದಾಗ ವ್ಯವಸ್ಥೆಯು ಹೆಚ್ಚಾಗುತ್ತದೆ ರಾಣಗಳ ನಡುವೆ ಕೆಲವು ನರಕೋಶಗಳಿವೆ ಅದು ಪ್ರತಿಬಂಧಕವಾಗಿದೆ ಇದು ಗಬಾ ಎಂಬ ರಾಸಾಯನಿಕವನ್ನು ಬಳಸುತ್ತದೆ ಗಬಾ ಸಾಮಾನ್ಯ ಪ್ರತಿಬಂಧಕ ನರಕೋಶವಾಗಿದೆ ರೋಮಾಂಚಕಾರಿ ನರಕೋಶವು ಗ್ಲುಟಮೇಟ್ ಮತ್ತು ಇದು ಎಂಡಿಎ ಗಬಾ ಗ್ರಾಹಕಗಳು ಗಬಾ ಎ ಗಬಾ ಬಿ ನಂತಹ ಗ್ರಾಹಕಗಳನ್ನು ಹೊಂದಿದೆ ಈ ಆಟವು ಗಬಾ ಮತ್ತು ಗ್ಲುಟಮೇಟ್ ನಡುವೆ ಇದು ಪ್ರತಿಬಂಧಕ ನರಕೋಶವನ್ನು ಪ್ರಚೋದಿಸುತ್ತದೆ ಮಾಹಿತಿಯ ವ್ಯತ್ಯಾಸಗಳ ನಡುವೆ ನೀವು ಹೇಗೆ ವ್ಯತ್ಯಾಸವನ್ನು ತೋರಿಸುತ್ತೀರಿ ಎಲ್ಲಾ ಸಿಗ್ನಲಿಂಗ್ ಮಾಹಿತಿ ವರ್ಗಾವಣೆಯ ಬಗ್ಗೆ ಮೆದುಳು ಒಂದೇ ತರಂಗಗಳ ಗುಂಪನ್ನು ನಿರ್ದಿಷ್ಟಪಡಿಸುತ್ತಿರುವುದರಿಂದ ನೀವು ಯಾವುದೇ ಬದಲಾವಣೆಯನ್ನು ಹೇಗೆ ಪ್ರತ್ಯೇಕಿಸುತ್ತೀರಿ ಆದ್ದರಿಂದ ಪ್ರತಿಬಂಧಕ ನ್ಯೂರಾನ್ಗಳು ಉತ್ಸಾಹಭರಿತ ಅರ್ಥವನ್ನು ಪ್ರವೇಶಿಸುತ್ತವೆ ಇದು ಮಾಹಿತಿಯನ್ನು ಸಮನ್ವಯಗೊಳಿಸುತ್ತದೆ ಏಕೆಂದರೆ ಅವು ಒಂದೇ ಆವರ್ತನ ಮತ್ತು ಒಂದೇ ದರದಲ್ಲಿ ಸಂಕೇತ ನೀಡುತ್ತವೆ ಇದರ ಉಳಿವು ಅಪಾಯಕಾರಿ ಸಣ್ಣ ವ್ಯತ್ಯಾಸ ಮತ್ತು ನಂತರದ ಏಕೀಕರಣವು ಹೊರಟು ಹೋಗುತ್ತದೆ ಇದು ಮೂಲ ವಿದ್ಯುತ್ ಚಟುವಟಿಕೆಯನ್ನು ಅನುವಾದಿಸುತ್ತದೆ ಆದ್ದರಿಂದ ಪ್ರತಿಬಂಧ ಮತ್ತು ಪ್ರಚೋದನೆಯ ಪರಸ್ಪರ ಪ್ರದರ್ಶನವು ಆಂದೋಲನವನ್ನು ಸೃಷ್ಟಿಸುತ್ತದೆ ಯಾವುದೇ ಸಂಕೇತವನ್ನು ತನ್ನದೇ ಆದ ಆವರ್ತನ ವೈಶಾಲ್ಯ ಮತ್ತು ಹಂತ ಅಥವಾ ಆಂದೋಲನಗಳೊಂದಿಗೆ ಸೈನ್ ತರಂಗಗಳಾಗಿ ವ್ಯಕ್ತಪಡಿಸಬಹುದು ಆವರ್ತನಗಳ ಸಮೂಹಗಳು ನಿರ್ದಿಷ್ಟ ಶಿಖರಗಳಿಂದ ರೂಪುಗೊಳ್ಳುತ್ತವೆ ಕಶೇರುಕಗಳನ್ನು ವಿತರಿಸಿದರೆ ಕಶೇರುಕವಲ್ಲದವರು ಕಡಿಮೆ ವಿತರಿಸುತ್ತಾರೆ ಆದ್ದರಿಂದ ಫೋರಿಯರ್ ಟ್ರಾನ್ಸ್ಫಾರ್ಮರ್ನಲ್ಲಿನ ಪವರ್ ಸ್ಪೆಕ್ಟ್ರಮ್ನಲ್ಲಿ ಮಾನವರ ವ್ಯಾಪ್ತಿಯು 0 5 ರಿಂದ 500 ರವರೆಗೆ ಇರುತ್ತದೆ ರೋ ಇಜಿ 0 5 ರಿಂದ 30 ಡೆಲ್ಟಾ ಟು ಬೀಟಾ ವಿದ್ಯುತ್ ಸಾಂದ್ರತೆಯು ವೈಶಾಲ್ಯವಾಗಿದ್ದು ಅದು ಆವರ್ತನಕ್ಕೆ ವಿಲೋಮ ಅನುಪಾತದಲ್ಲಿರುತ್ತದೆ ಇದು ಮೂಲ ಭೌತಶಾಸ್ತ್ರ ಕಾನೂನು ಅದು ವೇಗವಾಗಿ ಮೇಲಕ್ಕೆ ಮತ್ತು ಕೆಳಕ್ಕೆ ಹೋಗಲು ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ ಅದು ಶಕ್ತಿ ಮತ್ತು ಶಕ್ತಿಯನ್ನು ಹಾಕಬೇಕಾದರೆ ಅದು ತುಂಬಾ ಹೆಚ್ಚು ಹೋಗುತ್ತದೆ ಮತ್ತು ಋಣಾತ್ಮಕ ಸ್ಥಿತಿಗೆ ಮರಳಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಆದ್ದರಿಂದ ವೈಶಾಲ್ಯವು ಹೆಚ್ಚು ಮತ್ತು ಅಲೆಗಳು ನಿಧಾನವಾಗಿರುತ್ತವೆ ನಿಧಾನ ಆವರ್ತನಗಳಲ್ಲಿ ಸಂಭವಿಸುವ ತೊಂದರೆಗಳು ಹೆಚ್ಚಿನ ಆವರ್ತನದಲ್ಲಿ ಶಕ್ತಿಯ ವಿಘಟನೆಗೆ ಕಾರಣವಾಗುತ್ತವೆ ನಿಧಾನ ಆಂದೋಲನಗಳು ವೇಗವಾಗಿ ಸ್ಥಳೀಯ ಘಟನೆಗಳನ್ನು ಮಾಡ್ಯೂಲ್ ಮಾಡುತ್ತವೆ ಎಂದು ಇದು ಸೂಚಿಸುತ್ತದೆ ನೀವು ಅದನ್ನು ಶಕ್ತಿಯ ಬಿಂದುವಿನಿಂದ ನೋಡಿದರೆ ಹೆಚ್ಚಿನ ವೈಶಾಲ್ಯದಲ್ಲಿ ಸಂಕೇತವಿದೆ ಅಡಚಣೆ ಇದ್ದರೆ ಅದು ವೇಗವಾಗಿ ಆವರ್ತನಕ್ಕೆ ಬರುತ್ತದೆ ಈ ಶಕ್ತಿಯನ್ನು ಕೆಲವು ವೈಶಾಲ್ಯಕ್ಕೆ ತೆಗೆದುಕೊಳ್ಳಲಾಗುತ್ತದೆ ಅದು ಎಲ್ಲೋ ಕರಗಬೇಕಾಗುತ್ತದೆ ಥರ್ಮೋ ಡೈನಾಮಿಕ್ಸ್ನ ಎರಡನೇ ನಿಯಮವು ತರಂಗ ಎಂಟ್ರೊಪಿಯನ್ನು ವ್ಯವಸ್ಥೆಯ ಬೆಳವಣಿಗೆಯನ್ನು ಸೂಚಿಸುತ್ತದೆ ಮುಚ್ಚಿದ ವ್ಯವಸ್ಥೆಗೆ ಇದು ಅನ್ವಯಿಸುತ್ತದೆ ಇದು ಪರಿಸರದೊಂದಿಗೆ ಅಂತರ ಹಂತವಾಗಿದೆ ಶಕ್ತಿಯ ವಿಘಟನೆಯು ಸಿಗ್ನಲ್ ಅನ್ನು ಹೊಂದಿರುವ ನೆರೆಯ ನ್ಯೂರಾನ್ಗಳಿಗೆ ವರ್ಗಾಯಿಸುತ್ತದೆ ಇದನ್ನು ಸ್ಥಳೀಯ ಈವೆಂಟ್ ಎಂದು ಕರೆಯಲಾಗುತ್ತದೆ ಹೆಚ್ಚಿನ ಆಂಪ್ಲಿಟ್ಯೂಡ್ ನಿಧಾನ ಆವರ್ತನದಿಂದ ಕಡಿಮೆ ಆಂಪ್ಲಿಟ್ಯೂಡ್ ವೇಗದ ಆವರ್ತನಕ್ಕೆ ಬದಲಾವಣೆಯನ್ನು ಬಾಹ್ಯ ಪ್ರಚೋದಕಗಳಿಂದ ಪ್ರಚೋದಿಸಬಹುದು ಶಕ್ತಿಯು ಕರಗುತ್ತದೆ ಅದು ಎಲ್ಲಿಯೂ ಹೋಗಲು ಸಾಧ್ಯವಿಲ್ಲ ಮತ್ತು ಅದು ಇತರ ನ್ಯೂರಾನ್ಗಳನ್ನು ಬೆಂಕಿಯಿಡಬೇಕಾಗುತ್ತದೆ ಇದು ಸ್ಥಳೀಯ ಗೊಂದಲ 5 ನ್ಯೂರಾನ್ಗಳು ಹೆಚ್ಚಿನ ವೈಶಾಲ್ಯದಲ್ಲಿದ್ದರೆ ಮತ್ತು ಕೆಲವು ಬಾಹ್ಯ ಘಟನೆಗಳು ಸಂಭವಿಸಿದಲ್ಲಿ ಈ ನ್ಯೂರಾನ್ಗಳು ವೇಗವಾಗಿ ಆವರ್ತನಕ್ಕೆ ಇಳಿಯುತ್ತವೆ ಆದ್ದರಿಂದ ಈ ಎಲ್ಲಾ ಶಕ್ತಿಯನ್ನು ನೆರೆಹೊರೆಯ ನ್ಯೂರಾನ್ಗಳಿಗೆ ರವಾನಿಸಬೇಕು ಸಿಗ್ನಲ್ ಸ್ಥಳೀಯ ಈವೆಂಟ್ಗೆ ಹೋಗುತ್ತದೆ ಇದು ಕ್ಯಾಸ್ಕೇಡ್ ಆಗಬಹುದು ಮತ್ತು ಮಾಹಿತಿಯನ್ನು ಇತರ ಪ್ರದೇಶಕ್ಕೆ ಪರಿವರ್ತಿಸುತ್ತದೆ ಶಕ್ತಿಯ ಬದಲಾವಣೆಗಳ ಮೂಲಕ ಆಂದೋಲನದ ವ್ಯತ್ಯಾಸವು ಮುಖ್ಯವಾಗಿ ಸಿಗ್ನಲಿಂಗ್ ಎಂದರ್ಥ ಇದು ಸಿಗ್ನಲ್ನಲ್ಲಿನ ವ್ಯತ್ಯಾಸವನ್ನು ಸೆಳೆಯುತ್ತದೆ ಇದು ಸ್ಥಳೀಯ ಘಟನೆಯಾಗಿದೆ 15 ನ್ಯೂರಾನ್ಗಳು 1500 ಸಂಕೇತಗಳನ್ನು ಕಳುಹಿಸುತ್ತವೆ ನಡವಳಿಕೆಯನ್ನು ಪ್ರದರ್ಶಿಸಿದರೂ ಅನೇಕ ಹಂತಗಳಿವೆ ನೀವು ನಿಧಾನವಾಗಿ ಧ್ಯಾನ ಮಾಡುತ್ತಿರುವಾಗ ನಿಮ್ಮ ಇಡೀ ಮೆದುಳು ನಿಧಾನವಾಗಿ ಕೇಂದ್ರೀಕೃತವಾಗಿರುತ್ತದೆ ಮೆದುಳು ಸಾಮಾನ್ಯವಾಗಿ ಡೈಸಿಂಕ್ರೊನೈಸ್ ಆಗುತ್ತದೆ ಆದರೆ ಸಾಮಾನ್ಯ ಹಂತದಲ್ಲಿ ಡೆಲ್ಟಾ ತರಂಗಗಳು ರೂಪುಗೊಳ್ಳುವುದಿಲ್ಲ ಇದನ್ನು 40 ಹರ್ಟ್ಜ್ ಬೈಂಡಿಂಗ್ ಆಂದೋಲನದ ಹಿನ್ನೆಲೆಯಲ್ಲಿ ಸಾಗಿಸಲಾಗುತ್ತದೆ ಇದ್ದಕ್ಕಿದ್ದಂತೆ ಸೀಲಿಂಗ್ ಬೀಳುತ್ತದೆ ಅಥವಾ ಫ್ಯಾನ್ ಬೀಳುತ್ತದೆ ನೀವು 30 ರಿಂದ 100 ಮಿಲಿಸೆಕೆಂಡುಗಳಲ್ಲಿ ಪ್ರತಿಕ್ರಿಯಿಸುತ್ತೀರಿ ಆವರ್ತನ ಬದಲಾಗುತ್ತದೆ ಅದು ಬೀಟಾಗೆ ಬದಲಾಗುತ್ತದೆ ಶಕ್ತಿಯು ಆವರ್ತನವನ್ನು ವೇಗವಾಗಿ ತರುತ್ತದೆ ಬಹಳಷ್ಟು ನ್ಯೂರಾನ್ಗಳು ಸಕ್ರಿಯಗೊಳ್ಳುತ್ತವೆ ಸ್ಥಳೀಯ ಈವೆಂಟ್ ಬಾಹ್ಯವಾಗಿ ಅಥವಾ ಪ್ರಚೋದಕಗಳ ಧ್ವನಿಯನ್ನು ಅನುಸರಿಸುತ್ತದೆ ನರಕೋಶಗಳ ಸೆಟ್ ತಕ್ಷಣ ಕಲಿಯುತ್ತದೆ ಪ್ಯಾನಿಕ್ ಅಟ್ಯಾಕ್ ಅನ್ನು ನೀವು ನೆನಪಿಟ್ಟುಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಸಾಯುವವರೆಗೂ ಮೆದುಳಿನಲ್ಲಿ ಈ ರೀತಿಯ ಚಟುವಟಿಕೆ ಇರುತ್ತದೆ ಮೆದುಳಿನ ಜಾಲಗಳು ಆಂದೋಲನಗೊಳ್ಳುತ್ತವೆ ಮತ್ತು ಅವುಗಳ ನಡವಳಿಕೆಯನ್ನು ಅವಲಂಬಿಸಿರುತ್ತದೆ ಬೀಟಾ ಮೆದುಳಿನಲ್ಲಿ ಚಟುವಟಿಕೆಯನ್ನು ಕಡಿಮೆ ಮಾಡುತ್ತದೆ ಥೀಟಾ ಹಿಪ್ಪೋ ಕ್ಯಾಂಪಸ್ನಂತಹ ನಿರ್ದಿಷ್ಟ ಪ್ರದೇಶಗಳಲ್ಲಿ ಕಂಠಪಾಠ ಮಾಡುತ್ತದೆ ಥಾಲಮೊರ್ಟಿಕಲ್ ಮರುಪ್ರಸಾರ ಎಂದರೆ ಪ್ರತಿಕ್ರಿಯೆ ಕುಣಿಕೆಗಳು ಥಾಲಮಸ್ ಧನಾತ್ಮಕ ಅಥವಾ ಣಾತ್ಮಕವಾಗಿರುತ್ತದೆ ನ್ಯೂಕ್ಲಿಯಸ್ ಎನ್ನುವುದು ದೃಷ್ಟಿಗೋಚರ ವಿಷಯವಾಗಿದ್ದು ಸಂವೇದನೆಯು ಪರಿಯೆಟಲ್ ಲೋಬ್ ಗೆ ಹೋಗುತ್ತದೆ ಎಲ್ಲಾ ಮಾಹಿತಿಯು ಕಾರ್ಟೆಕ್ಸ್ ಅನ್ನು ತಲುಪುತ್ತದೆ ಅವಶೇಷಗಳು ಪ್ರಚೋದಕ ಬಿಂದು ಆ ಎಲ್ಲಾ ಅಡಚಣೆ ಸಂಕೇತಗಳು ಥಾಲಮಸ್ನಿಂದ ಬಂದವು ಅನೇಕ ಪೇಸ್ಮೇಕರ್ಗಳು ಥಾಲಮಸ್ನಲ್ಲಿ 40 ಹರ್ಟ್ಜ್ ತರಂಗಗಳನ್ನು ಹೆಚ್ಚಿಸುತ್ತವೆ ಆಲ್ಫಾ ಕಾರ್ಟೆಕ್ಸ್ನಿಂದ ಉದ್ಭವಿಸುತ್ತದೆ ನಿಮ್ಮ ಕಣ್ಣು ಮುಚ್ಚಿ ಕುಳಿತಿದ್ದರೆ ನಿಮ್ಮ ಮೆದುಳು 30 ಹರ್ಟ್ಜ್ ಅಥವಾ 10 ಹರ್ಟ್ಜ್ ನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಇದ್ದಕ್ಕಿದ್ದಂತೆ ಒಂದು ಪ್ರಚೋದನೆಯು ಉತ್ಪತ್ತಿಯಾಗುತ್ತದೆ ಮತ್ತು ನಿಮ್ಮ ಮೆದುಳು ಕೀಲುಗಳು ಸ್ಪರ್ಶ ವಾಸನೆ ದೃಷ್ಟಿ ಸಮಯ ಮತ್ತು ಸ್ಥಳದೊಂದಿಗೆ ದೃಷ್ಟಿಕೋನದಿಂದ ಅರ್ಥವನ್ನು ನೀಡಲು ಎಲ್ಲಾ ರೀತಿಯ ಪ್ರಚೋದನೆಗಳನ್ನು ವ್ಯಕ್ತಪಡಿಸುತ್ತಿದೆ ಆದ್ದರಿಂದ ನೀವು ಮಾಡುವ ಚಟುವಟಿಕೆಯನ್ನು ಅವಲಂಬಿಸಿ 13 ಹರ್ಟ್ಜ್ ತರಂಗ ಬೀಟಾ ಅಥವಾ ಹೆಚ್ಚಿನದಕ್ಕೆ ಬದಲಾಗುತ್ತದೆ 40 ಹರ್ಟ್ಜ್ ಇನ್ನೂ ಹಿನ್ನೆಲೆಯಲ್ಲಿರಬಹುದು ಆದರೆ 13 ಹರ್ಟ್ಜ್ ಅನ್ನು ನಿರಾಕರಿಸಲಾಗುತ್ತದೆ ಮತ್ತು ಚಟುವಟಿಕೆ ಹೆಚ್ಚಾಗುತ್ತದೆ 13 ಹರ್ಟ್ಜ್ ಅನ್ನು ರಚಿಸಲಾಗಿದೆ ಎಂದು ಭಾವಿಸೋಣ ಥಾಲಮಸ್ ಸಂಕೇತ ಮಾಡುವುದಿಲ್ಲ ಇದು ಪ್ರಧಾನವಾಗಿರುತ್ತದೆ ಆದರೆ ನಂತರ ಥಾಲಮಸ್ ಇದ್ದಕ್ಕಿದ್ದಂತೆ ಇಡೀ ವ್ಯವಸ್ಥೆಯನ್ನು ಬದಲಾಯಿಸುತ್ತದೆ ಇದು ಮೈಕೆಲ್ ರೇಖಾಚಿತ್ರವಲ್ಲ ಮು ರಿದಮ್ ತಲೆಯ ಮಧ್ಯದಲ್ಲಿ ಕಂಡುಬರುತ್ತದೆ ರೋ ಇಜಿ ಚಲನೆಯ ಸಮಯದಲ್ಲಿ ಸಕ್ರಿಯಗೊಳ್ಳುತ್ತದೆ ಥಾಲಮಸ್ನಲ್ಲಿನ ಸಂವೇದನಾ ಇನ್ಪುಟ್ ಕಾರ್ಟೆಕ್ಸ್ಗೆ ಹೋಗುತ್ತದೆ ಅದು ನಿರ್ಗಮಿಸಿದಾಗ ರೆಟಿಕ್ಯುಲರ್ ನ್ಯೂಕ್ಲಿಯಸ್ ಜಾಗೃತವಾಗುತ್ತದೆ ಚಿತ್ರದಲ್ಲಿ ಇವು ಪಿರಮಿಡ್ ಕೋಶಗಳಾಗಿವೆ ನೀಲಿ ಬಣ್ಣಗಳು ವಿಭಿನ್ನ ರೀತಿಯ ಕೋಶಗಳಾಗಿವೆ ಇದು ವಿವಿಧ ಸಂಕೀರ್ಣಗಳನ್ನು ಹೊಂದಿದೆ ಇದು ಅನುಗುಣವಾದ ಅಲೆಗಳ ಪ್ರಕಾರವಾಗಿದೆ ಇವು ತರಂಗಗಳು ಇದು ಥೀಟಾ ತರಂಗ ಇದು ಮೆಮೊರಿಗೆ ಕಾರಣವಾಗಿದೆ ಸಿಎ 3 ಪಿರಮಿಡಲ್ ಕೋಶಗಳು ಹಿಪ್ಪೋ ಕ್ಯಾಂಪಸ್ನಲ್ಲಿ ಕಂಡುಬರುತ್ತವೆ ಇದು ಕಲಿಕೆಯ ಸರ್ಕ್ಯೂಟ್ ಪ್ರಚೋದನೆಯು ನ್ಯೂರಾನ್ಗಳ ಸಂಕೇತಕ್ಕೆ ಹೋಗುತ್ತದೆ ಇದು ಅಲ್ಪಾವಧಿಯ ನೆನಪುಗಳಿಗೆ ಕಾರಣವಾಗಿದೆ ಥೀಟಾ ತರಂಗವು ಕಲಿಕೆಗೆ ಕಾರಣವಾಗಿದೆ ವಿವಿಧ ಹುಡುಕಾಟ ಪಿರಮಿಡಲ್ ಕೋಶಗಳು ಮತ್ತು ಬಾಸ್ಕೆಟ್ ಕೋಶಗಳಿವೆ ಅದು ಕಲಿಕೆಯ ಪ್ರಕ್ರಿಯೆಯಲ್ಲಿ ಥೀಟಾ ತರಂಗವನ್ನು ಉಂಟುಮಾಡುತ್ತದೆ ಗಾಮಾ ಸಂಬಂಧಿತವನ್ನು ಬಂಧಿಸುತ್ತದೆ ಮತ್ತು ಮಾಡ್ಯುಲೇಷನ್ ಆಳವನ್ನು ಸೂತ್ರೀಕರಿಸುತ್ತದೆ ಉತ್ಪತ್ತಿಯಾದ ಸ್ಪೈಕ್ಗಳು ಗಾಮಾ ಹಿನ್ನೆಲೆಗೆ ಉತ್ತೇಜನ ನೀಡುತ್ತವೆ ಈ ಆಂದೋಲನಗಳನ್ನು ಬಂಧಿಸಲು ಗಾಮಾ ಕಾರಣವಾಗಿದೆ ನೀವು ಆಂದೋಲನದ ಬಂಧವನ್ನು ತೆಗೆದುಹಾಕಿದರೆ ಮೆಮೊರಿಗೆ ಸಂಬಂಧಿಸಿದ ಪ್ರಚೋದನೆಯು ಕಡಿಮೆಯಾಗುತ್ತದೆ ಇದು ಹೇಗೆ ಸಂಯೋಜನೆಯಾಗುತ್ತದೆ ತರಂಗ ಸ್ಪೈಕ್ಗಳಾಗಿದ್ದರೆ ನೀವು ಈಗಾಗಲೇ ಅಸ್ತಿತ್ವದಲ್ಲಿರುವ ಟೆಂಪ್ಲೇಟ್ನಲ್ಲಿ ಬರೆಯುತ್ತೀರಿ ಅವು ಮೆಮೊರಿಯನ್ನು ರೂಪಿಸಲು ಸಂಯೋಜನೆಗೊಳ್ಳುತ್ತವೆ ಇಲ್ಲದಿದ್ದರೆ ಎಲ್ಲಾ ಮೆಮೊರಿ ತುಣುಕುಗಳು ಪ್ರತ್ಯೇಕವಾಗಿರುತ್ತವೆ ಮತ್ತು ನಿಮಗೆ ಎಲ್ಲವನ್ನೂ ನೆನಪಿಸಿಕೊಳ್ಳಲಾಗುವುದಿಲ್ಲ ನೀವು ಎಲ್ಲವನ್ನೂ ಹೇಗೆ ನೆನಪಿಸಿಕೊಳ್ಳುತ್ತೀರಿ ನಾವು ಆಂತರಿಕ ಬಾಹ್ಯ ಪರಿಸರ ಐಎಸ್ಒ ಕಾರ್ಟೆಕ್ಸ್ ಆಂಥೋರಿಯಲ್ ಅನ್ನು ನೋಡಬಹುದು ಮತ್ತು ಇವು ಎಸ್ಚೆರಿಚಿಯಾ ಕೋಲಿ ಮತ್ತು ಗಬಾದಲ್ಲಿ ರೂಪುಗೊಳ್ಳುವ ವಿಭಿನ್ನ ರೀತಿಯ ಕೋಶಗಳಾಗಿವೆ ಗಬಾ ಪ್ರತಿಬಂಧಕವಾಗಿದೆ ಎಸ್ಚೆರಿಚಿಯಾ ಕೋಲಿ ಎಂಬುದು ನರಕೋಶವಾಗಿದ್ದು ಇದು ಮೆಮೊರಿಗೆ ರಾಸಾಯನಿಕವನ್ನು ಉತ್ಪಾದಿಸುತ್ತದೆ ಇವು ಕಪ್ಪು ಹಂಸದ ಪ್ರಕಾರ ಇದು ನಾಸಿಮ್ ತಲೇಬ್ ತಂದಿರುವ ಒಂದು ಸಿದ್ಧಾಂತವಾಗಿದೆ ಅವರು ನೀವು ನಡೆಯುತ್ತಿರುವ ಘಟನೆಗಳ ಬಗ್ಗೆ ಸಾಮಾನ್ಯ ಖಾತೆಯನ್ನು ತೆಗೆದುಕೊಂಡರೆ ಅದು ಒಂದು ಕಲ್ಪನೆಯನ್ನು ನೀಡದಿರಬಹುದು ಆದರೆ ಇದು ನಿಜಕ್ಕೂ ಅಪರೂಪದ ಘಟನೆಯಾಗಿದೆ ಮತ್ತು ಇದು ವ್ಯವಸ್ಥೆಯ ಪ್ರಗತಿಯನ್ನು ನಿಮಗೆ ನೀಡುತ್ತದೆ ಆದ್ದರಿಂದ ನ್ಯೂರೋ ಮಾಡ್ಯುಲೇಷನ್ ಸಿಗ್ನಲಿಂಗ್ ಆಗಿದೆ ಇದು ಶಬ್ದ ಅನುಪಾತಕ್ಕೆ ಸಿಗ್ನಲ್ಗೆ ಸಂಬಂಧಿಸಿದ ಒಂದು ಪ್ರಮುಖ ಅಂಶವಾಗಿದೆ ನರಕೋಶದ ಮಾಡ್ಯುಲೇಟರ್ಗಳು ಆಂತರಿಕ ಮತ್ತು ಬಾಹ್ಯವಾದ ನರ ರಾಸಾಯನಿಕಗಳಾಗಿವೆ ಅವು ಒಂದು ಆವರ್ತನಗಳ ನಡುವೆ ಇನ್ನೊಂದಕ್ಕೆ ಬದಲಾಯಿಸುತ್ತವೆ ಬರ್ಸ್ಟ್ ಸಿಂಗಲ್ ಸ್ಪೈಕ್ ಆಗಿದ್ದು ಅದು ಎಲ್ಲಾ ಸರ್ಕ್ಯೂಟ್ ಗುಣಲಕ್ಷಣಗಳನ್ನು ಆಂದೋಲನಗೊಳಿಸುತ್ತದೆ ಏಕ ನರಕೋಶವು ಸರ್ಕ್ಯೂಟ್ ಗುಣಲಕ್ಷಣಗಳನ್ನು ಅಭಿವೃದ್ಧಿಪಡಿಸುವ ನರಕೋಶದ ಜೋಡಣೆಗೆ ಸೇರುತ್ತದೆ ಕಾರ್ಯಗಳ ನಡುವೆ ಬದಲಾಯಿಸುವುದರಿಂದ ಆವರ್ತನಗಳ ನಡುವೆ ಬದಲಾಯಿಸಬಹುದು ಈ ಮಾಡ್ಯುಲೇಟರ್ಗಳು ಆಂತರಿಕ ಆಸ್ತಿಯನ್ನು ಬದಲಾಯಿಸುತ್ತವೆ ರಾಸಾಯನಿಕಗಳನ್ನು ಉತ್ಪಾದಿಸುವ ಮಾರ್ಪಾಡುಗಳಲ್ಲಿ ನೀವು ತರಂಗಗಳ ಪ್ರಕಾರವನ್ನು ನೋಡಬಹುದು ನೆರೆಯ ಕಾಲಮ್ಗಳಲ್ಲಿ 3 ರೀತಿಯ ವಿಷಯಗಳು ನಡೆಯುತ್ತವೆ ಹೆಚ್ಚಿನ ಆವರ್ತನ ಘಟಕಗಳನ್ನು ಉತ್ಪಾದಿಸುವ ಮ್ಯಾಕ್ರೋ ಕಾಲಮ್ಗಳು ಸ್ಥಳೀಯ ಘಟನೆಯ ಸ್ಥಳೀಯ ಅಡಚಣೆಯು ಆವರ್ತನವು ಸ್ಥಳೀಯ ತರಂಗದಲ್ಲಿದೆ ಎಂದು ಬದಲಾಯಿಸುತ್ತದೆ ಇಲ್ಲದಿದ್ದರೆ ಅದು ಪ್ರಚೋದಿಸುವುದಿಲ್ಲ ಇದು ಎಲ್ಲೋ ಪ್ರಾರಂಭವಾಗಬೇಕು ದೊಡ್ಡ ಪ್ರದೇಶಗಳ ನಡುವಿನ ಪ್ರಾದೇಶಿಕ ಆಂದೋಲನಗಳ ಮಧ್ಯಂತರ ಇದು ಆಲ್ಫಾ ಮತ್ತು ಬೀಟಾವನ್ನು ಉತ್ಪಾದಿಸುತ್ತದೆ ಚಟುವಟಿಕೆಗಳು ಹೆಚ್ಚಿನ ಆವರ್ತನದೊಂದಿಗೆ ಪ್ರಾರಂಭವಾಗುತ್ತವೆ ಮೆದುಳಿನ ಸಿಂಕ್ರೊನೈಸೇಶನ್ ಅನ್ನು ಪರಿಗಣಿಸಿ ಇಡೀ ಮೆದುಳು ಕಾರ್ಯನಿರ್ವಹಿಸುತ್ತದೆ ಮತ್ತು ನಿಧಾನಗೊಳ್ಳುತ್ತದೆ ಆದ್ದರಿಂದ ಸ್ಥಳೀಕರಿಸಿದ ಪ್ರದೇಶದಲ್ಲಿ ಹೆಚ್ಚಿನ ಆವರ್ತನ ಸಂಭವಿಸಬಹುದು ಇಡೀ ಮೆದುಳು ಒಂದೇ ರೀತಿಯ ಆಂದೋಲನಕ್ಕೆ ಬಂದಾಗ ಅದು ಆವರ್ತನವನ್ನು ಕಡಿಮೆ ಮಾಡುತ್ತದೆ ಏಕೆಂದರೆ ಅವು ಹೆಚ್ಚಿನ ವೈಶಾಲ್ಯ ನಿಧಾನ ತರಂಗಗಳಾಗಿವೆ ಇನ್ಪುಟ್ ಸಿಗ್ನಲಿಂಗ್ ನ್ಯೂರಾನ್ಗಳನ್ನು ಜೋಡಿಸುವುದು ಸಿನಾಪ್ಟಿಕ್ ಪ್ಲಾಸ್ಟಿಟಿ ತಾತ್ಕಾಲಿಕ ಪ್ರಾತಿನಿಧ್ಯದ ಕಾರಣ ಇದು ಮುಖ್ಯವಾಗಿದೆ ನಾವು ಈ ಉಪನ್ಯಾಸವನ್ನು ಕೊನೆಗೊಳಿಸುತ್ತೇವೆ